ನಮಸ್ಕಾರ ನಾನು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ಮತ್ತು ವ್ಯವಸ್ಥಾಪಕ ಸೇವೆಗಳ ಈ ಆಸಕ್ತಿದಾಯಕ ವಿಷಯದ ಬಗ್ಗೆ ಮತ್ತು ಸಮಕಾಲೀನ ಕುರಿತು ನಾವು ಸಂವಹನ ನಡೆಸುತ್ತಿದ್ದೇವೆ ಇಂದಿನ ಜಗತ್ತಿನಲ್ಲಿ ಸೇವಾ ವ್ಯವಹಾರದಲ್ಲಿನ ಸಮಸ್ಯೆಗಳು ಈ ವಾರದ ಮುಕ್ತಾಯದ ಭಾಗದಲ್ಲಿ ಈ ಅಧಿವೇಶನದಲ್ಲಿ ಮತ್ತು ಮುಂದಿನ ಅಧಿವೇಶನದಲ್ಲಿ ನಾವು ಮೊದಲೇ ಸ್ಪರ್ಶಿಸಿರುವ ವಿಷಯದ ಭಾಗವನ್ನು ನಾವು ಒಳಗೊಳ್ಳುತ್ತೇವೆ ಅದು ಸ್ವಯಂ ಸೇವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ ಆದರೆ ನಿಜವಾಗಿಯೂ ಹೇಳುವುದಾದರೆ ಈ ಎರಡು ಅಧಿವೇಶನಗಳ ಪ್ರಮುಖ ಅಂಶವೆಂದರೆ ಈ ಅತ್ಯಾಕರ್ಷಕ ಹೊಸ ಸಂಶೋಧನೆ ಸಾಕಷ್ಟು ಹೊಸ ಬೆಳವಣಿಗೆಗಳು ಮತ್ತು ಸಾಕಷ್ಟು ಒಳನೋಟಗಳು ಸಾಮಾಜಿಕ ವಿಜ್ಞಾನದಿಂದ ನಿರ್ವಹಣೆಯಿಂದ ಕೈಗಾರಿಕಾ ಎಂಜಿನಿಯರಿಂಗ್ನಿಂದ ಮತ್ತು ವಿಭಿನ್ನ ಸಂಶೋಧಕರಿಂದ ಕೊಡುಗೆ ನೀಡುತ್ತಿವೆ ಸೇವಾ ವಿಜ್ಞಾನದ ಡೊಮೇನ್ನಲ್ಲಿನ ಇತರ ವಿಭಾಗಗಳು ವಾಸ್ತವವಾಗಿ ಎಸ್ಎಸ್ಎಂಇಡಿ ಎಂದು ಕರೆಯಲ್ಪಡುವ ಹೊಸ ಸಂಕೇತವಿದೆ ಇದು ಅನೇಕ ಪ್ರಾಯೋಜಕರು ಅನೇಕ ಶಿಕ್ಷಣ ತಜ್ಞರು ಅನೇಕ ಸಂಘಟನೆಗಳನ್ನು ಪ್ರಾಯೋಜಕರಾಗಿ ಭಾಗವಹಿಸುವವರನ್ನಾಗಿ ಹೊಂದಿದೆ ಮತ್ತು ಎಸ್ಎಸ್ಎಂಇಡಿ ಎಂದರೆ ಸೇವಾ ವಿಜ್ಞಾನ ನಿರ್ವಹಣಾ ಎಂಜಿನಿಯರಿಂಗ್ ಮತ್ತು ವಿನ್ಯಾಸ ಇದು ಮೊದಲ ವಾರದಲ್ಲಿ ನಾವು ಆವರಿಸಿರುವ ಅಂಶವನ್ನು ಮತ್ತೆ ತೋರಿಸುತ್ತದೆ ಆ ಸೇವೆಯನ್ನು ಇಂದು ಒಂದು ವ್ಯವಸ್ಥೆ ಉತ್ಪನ್ನ ಸೇವಾ ವ್ಯವಸ್ಥೆ ಎಂದು ಭಾವಿಸಬೇಕು ಮತ್ತು ಅದನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಬೇಕು ಮತ್ತು ಈ ಬಹು ಶಿಸ್ತಿನ ವಿಧಾನವು ಸೇವಾ ವಿಜ್ಞಾನ ಡೊಮೇನ್ ಅನ್ನು ಅತ್ಯಂತ ವೇಗವಾಗಿ ಶ್ರೀಮಂತಗೊಳಿಸುತ್ತಿದೆ ಮತ್ತು ಈ ಎರಡು ಅವಧಿಗಳಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಮೊದಲಿಗೆ ನಾನು ಈ ಹಿಂದೆ ತೋರಿಸಿದ ಈ ಸ್ಲೈಡ್ ಅನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆ ನಿರ್ದಿಷ್ಟ ಸ್ಲೈಡ್ನ ಕೊನೆಯ ಎರಡು ಬ್ಲಾಕ್ಗಳನ್ನು ಮಾತ್ರ ನಾನು ತೋರಿಸುತ್ತಿದ್ದೇನೆ ಪ್ರಕ್ರಿಯೆಯಲ್ಲಿ ನಾವು ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಬಯಸಿದಾಗ ಮರುವಿನ್ಯಾಸಗೊಳಿಸುತ್ತೇವೆ ನಾವು ಈ ಎರಡು ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಒಂದು ಮೌಲ್ಯವನ್ನು ಸೇರಿಸದ ಹಂತಗಳನ್ನು ತೆಗೆದುಹಾಕುತ್ತಿದೆ ಇದರರ್ಥ ನಾವು ವಿಭಿನ್ನ ಹಂತಗಳನ್ನು ಕುಸಿಯಲು ಪ್ರಯತ್ನಿಸುತ್ತೇವೆ ಇದರಿಂದಾಗಿ ಗ್ರಾಹಕರು ನಾವು ಆಡುಮಾತಿನಲ್ಲಿ ಸ್ತಂಭವನ್ನು ಪೋಸ್ಟ್ ಮಾಡಲು ಕರೆಯುವದರಿಂದ ಓಡಬೇಕಾಗಿಲ್ಲ ಆದ್ದರಿಂದ ಟಚ್ ಪಾಯಿಂಟ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಮತ್ತು ಪ್ರತಿ ಟಚ್ ಪಾಯಿಂಟ್ಗಳನ್ನು ಹೆಚ್ಚು ವಿಸ್ತಾರವಾಗಿ ಮತ್ತು ಹೆಚ್ಚು ಸಮರ್ಥವಾಗಿ ಮಾಡಿ ಆದ್ದರಿಂದ ಟಚ್ ಪಾಯಿಂಟ್ಗಳಲ್ಲಿ ಹೆಚ್ಚು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಮತ್ತು ನೀವು ನೆನಪಿಸಿಕೊಂಡಂತೆ ನಾವು ಕಡಿಮೆ ಸೇವೆಯ ಬಗ್ಗೆ ಮಾತನಾಡಿದ್ದೇವೆ ಈ ವಿಧಾನವು ಈ ಪುಷ್ಟೀಕರಿಸಿದ ಟಚ್ ಪಾಯಿಂಟ್ಗಳಿಂದ ಸಹಾಯವಾಗುತ್ತದೆ ಅಲ್ಲಿ ಸೇವಾ ನೌಕರರು ಬಹು ನುರಿತವರಾಗಿದ್ದಾರೆ ಮತ್ತು ಅವರು ನಿಜವಾಗಿಯೂ ಪರಸ್ಪರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಅಗತ್ಯವಿರುವಂತೆ ತಜ್ಞರ ತಂಡವು ಆಹಾರ ಚೆಂಡಿನ ಮೈದಾನದಲ್ಲಿ ದ್ರವ ರಚನೆಯಾಗಿ ಆದ್ದರಿಂದ ಚೆಂಡನ್ನು ಕೈಬಿಡಲಾಗುವುದಿಲ್ಲ ಮತ್ತು ಗ್ರಾಹಕನು ಸೇವಾ ಪ್ರಕ್ರಿಯೆಯ ಮೂಲಕ ಸುಗಮ ಹರಿವಿನ ಭಾವನೆಯನ್ನು ಪಡೆಯುತ್ತಾನೆ ಈಗ ನಾವು ಈ ಮೊದಲು ಚರ್ಚಿಸಿದ್ದೇವೆ ಈ ಸ್ವ ಸೇವೆಯ ಆಸಕ್ತಿದಾಯಕ ಕ್ಷೇತ್ರದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಇದನ್ನು ಎಸ್ಎಸ್ಟಿ ಎಂದೂ ಕರೆಯುತ್ತಾರೆ ಅಂದರೆ ತಂತ್ರಜ್ಞಾನದಿಂದ ಸ್ವಯಂ ಸೇವೆಯನ್ನು ಸಕ್ರಿಯಗೊಳಿಸಲಾಗಿದೆ ಸೇವಾ ವ್ಯವಸ್ಥೆಯಿಂದ ಪುನರಾವರ್ತನೀಯ ಪ್ರಮಾಣಿತ ಪ್ರತಿಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಮುಖ್ಯವಾಗಿ ಮಾಡಲಾಗುತ್ತದೆ ಮತ್ತು ನಾನು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತಿದ್ದಂತೆ ನಾವು ಅದನ್ನು ಏಕೆ ಹೇಳುತ್ತೇವೆ ಎಂದು ನೀವು ತಕ್ಷಣ ನೋಡುತ್ತೀರಿ ಇದು ನಿಸ್ಸಂಶಯವಾಗಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಆದ್ದರಿಂದ ಸೇವೆಯ ಬೆಲೆಯನ್ನು ಕಡಿಮೆಗೊಳಿಸಬಹುದು ಮತ್ತು ಕೆಲವೊಮ್ಮೆ ತಂತ್ರಜ್ಞಾನದ ಚಾಣಾಕ್ಷ ನಿಯೋಜನೆಯೊಂದಿಗೆ ಸ್ವಯಂ ಸೇವೆಗಾಗಿ ಗ್ರಾಹಕರನ್ನು ಪ್ರೋತ್ಸಾಹಿಸುವುದು ಕಂಪನಿಯನ್ನು ನಿಜವಾಗಿಯೂ ಪ್ರತ್ಯೇಕಿಸುತ್ತದೆ ಮತ್ತು ನೀವು ಸ್ಪರ್ಧಾತ್ಮಕ ಪ್ರಯೋಜನವನ್ನು ನೀಡಬಹುದು ಒಂದು ಉತ್ತಮ ಉದಾಹರಣೆಯೆಂದರೆ ಡೆಲ್ ಕಂಪ್ಯೂಟರ್ ಡೆಲ್ ಕಂಪ್ಯೂಟರ್ ಗ್ರಾಹಕರಿಗೆ ತಮ್ಮ ಕಂಪ್ಯೂಟರ್ಗಳನ್ನು ಆನ್ಲೈನ್ನಲ್ಲಿ ಕಾನ್ಫಿಗರ್ ಮಾಡಲು ಆಯ್ಕೆ ಮೆನುಗಳಲ್ಲಿ ಕ್ಲಿಕ್ ಮಾಡುವ ಮೂಲಕ ಅನುಮತಿಸುತ್ತದೆ ಆದ್ದರಿಂದ ನೀವು ಸಿಪಿಯು ಗಾತ್ರವನ್ನು ಆರಿಸುತ್ತೀರಿ ನೀವು ಯಾವ ರೀತಿಯ ಗ್ರಾಫಿಕ್ ಸಾಮರ್ಥ್ಯವನ್ನು ಆರಿಸುತ್ತೀರಿ ನಿಮಗೆ ಮೆಮೊರಿ ಗಾತ್ರವನ್ನು ಆಯ್ಕೆ ಮಾಡಬೇಕಾಗುತ್ತದೆ ನೀವು ಪರದೆಯ ಗಾತ್ರ ಟರ್ಮಿನಲ್ ವಿನ್ಯಾಸವನ್ನು ಆರಿಸಿಕೊಳ್ಳಿ ಮತ್ತು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಆಯ್ಕೆಗೆ ಕಂಪ್ಯೂಟರ್ ರಚಿಸಿ ಕ್ಲಿಕ್ ಮಾಡಿ ಆದ್ದರಿಂದ ನೀವು ಲೈನ್ ಸಿಸ್ಟಮ್ ಡಿಸೈನರ್ನ ಅಂತ್ಯವಾಗುತ್ತೀರಿ ಮತ್ತು ಆದ್ದರಿಂದ ಗ್ರಾಹಕರು ಡೆಲ್ ಕಂಪ್ಯೂಟರ್ಗಳ ಉದ್ಯೋಗಿಗಳು ಹಿಂದಿನ ಕಂಪ್ಯೂಟರ್ಗಳು ಈ ಹಿಂದೆ ನಿರ್ವಹಿಸಿದ ಕೆಲವು ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಆ ದಿನಗಳಲ್ಲಿ ಐಬಿಎಂ ಸಹ ವೈಯಕ್ತಿಕ ಕಂಪ್ಯೂಟರ್ ವ್ಯವಹಾರದಲ್ಲಿತ್ತು ಆದರೆ ವಿತರಕರು ಮತ್ತು ಏಜೆಂಟರ ಮೂಲಕ ಗ್ರಾಹಕರನ್ನು ತಲುಪುವ ಸಾಂಪ್ರದಾಯಿಕ ರಚನೆಯನ್ನು ಸಹ ಅವರು ಹೊಂದಿದ್ದರು ಆದ್ದರಿಂದ ಸಂರಚನಾ ಕಾರ್ಯವನ್ನು ಐಬಿಎಂನಂತಹ ಕಂಪನಿಗಳ ನೌಕರರು ಮತ್ತು ಅವರ ವಿತರಕರು ಮತ್ತು ಅವರ ಏಜೆಂಟರು ಅವರ ನೌಕರರ ಎಲ್ಲಾ ಕಾರ್ಯಗಳು ಮಾರಾಟ ನೌಕರರು ಮಾಹಿತಿ ಅಥವಾ ಸಂವಹನ ತಂತ್ರಜ್ಞಾನದ ಸಹಾಯದಿಂದ ಗ್ರಾಹಕರಿಂದ ಅಥವಾ ಸ್ವತಃ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಮಾಡಿದರು ಆದ್ದರಿಂದ ಗ್ರಾಹಕರು ಮೊದಲು ಕೆಲಸಗಾರರಿಂದ ಮಾಡಲ್ಪಟ್ಟ ಕೆಲಸಗಳನ್ನು ಮಾಡಿದರು ಗ್ರಾಹಕರು ಕಿರಿಕಿರಿಯುಂಟುಮಾಡುವ ಬದಲು ಹೆಚ್ಚಿನ ಸಂದರ್ಭಗಳಲ್ಲಿ ತೋರಿಸಿದ ಸಂಶೋಧನೆಯು ಹೆಚ್ಚು ಉತ್ತಮವಾಗಿದೆ ಎಂದು ತೋರಿಸಿದೆ ಏಕೆಂದರೆ ಅವರು ಪ್ರಕ್ರಿಯೆಯ ನಿಯಂತ್ರಣವನ್ನು ಅನುಭವಿಸಿದರು ಅವರು ತಮ್ಮದೇ ಆದ ಕಂಪ್ಯೂಟರ್ ಅನ್ನು ರಚಿಸುವಲ್ಲಿ ಭಾಗವಹಿಸಿದ್ದಾರೆ ಎಂಬ ಭಾವನೆ ಇದು ಮಾಲೀಕತ್ವದ ಪ್ರಜ್ಞೆಯನ್ನು ಹೆಚ್ಚಿಸಿತು ಆದ್ದರಿಂದ ಒಟ್ಟಾರೆಯಾಗಿ ಇದು ಡೆಲ್ಗೆ ಒಂದು ವ್ಯತ್ಯಾಸವನ್ನು ಸೃಷ್ಟಿಸಿತು ಮತ್ತು ಅದು ಅವರಿಗೆ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಸೃಷ್ಟಿಸಿತು ಆದ್ದರಿಂದ ಇದು ವಿಭಿನ್ನ ಮಟ್ಟದ ಗ್ರಾಹಕರ ಭಾಗವಹಿಸುವಿಕೆಯನ್ನು ಹೊಂದಿರಬಹುದು ಎಂಬುದನ್ನು ತೋರಿಸುವ ರೇಖಾಚಿತ್ರವಾಗಿದೆ ಆದ್ದರಿಂದ ಕಡಿಮೆ ಮಟ್ಟದಲ್ಲಿ ಗ್ರಾಹಕನು ಮಹತ್ವದ ಪಾತ್ರವನ್ನು ಹೊಂದಿದ್ದಾನೆ ಅವರು ಕೇವಲ ಆಹಾರವನ್ನು ಆದೇಶಿಸುತ್ತಿರಬಹುದು ಮತ್ತು ಹೀಗೆ ಹೆಚ್ಚಿನ ಸಂಗತಿಗಳನ್ನು ಸಂಸ್ಥೆಯ ಸಿಬ್ಬಂದಿ ಮಾಡುತ್ತಾರೆ ಮತ್ತೊಂದೆಡೆ ಗ್ರಾಹಕರ ಹೆಚ್ಚಿನ ಒಳಗೊಳ್ಳುವಿಕೆ ಇರಬಹುದು ಅಲ್ಲಿ ಹೆಚ್ಚಿನ ಕೆಲಸಗಳು ಗ್ರಾಹಕರಿಂದ ಮಾಡಲ್ಪಡುತ್ತವೆ ಮತ್ತು ಇವುಗಳು ಉನ್ನತ ಮತ್ತು ಎಸ್ಎಸ್ಟಿ ಎಂದು ಕರೆಯಲ್ಪಡುವ ಕ್ಷೇತ್ರಗಳಾಗಿವೆ ನಾವು ಚರ್ಚಿಸಿದ ಅನುಕೂಲಗಳು ಆದರೆ ನಾವು ಅದನ್ನು ಮತ್ತೆ ನೋಡಬಹುದು ಆದ್ದರಿಂದ ಉದಾಹರಣೆಗೆ ನೀವು ವಾರದಲ್ಲಿ 24 ಗಂಟೆಗಳ 7 ದಿನಗಳು ವರ್ಷಕ್ಕೆ 365 ದಿನಗಳು ಲಭ್ಯವಿರುವ ಎಟಿಎಂ ಯಂತ್ರವನ್ನು ಹೊಂದಿದ್ದರೆ ನೀವು ದೀರ್ಘ ಸರತಿ ಸಾಲುಗಳನ್ನು ಅವಲಂಬಿಸಬೇಕಾಗಿಲ್ಲ ನೀವು ಗಮನದ ಕೊರತೆಯನ್ನು ಅವಲಂಬಿಸಬೇಕಾಗಿಲ್ಲ ಕೆಲವು ದಿನಗಳಲ್ಲಿ ಹೇಳುವವರಿಂದ ಅಥವಾ ಕೆಟ್ಟ ನಡವಳಿಕೆಯಿಂದ ನೀವು ಎಟಿಎಂ ಆಗಿರುವ ಅತ್ಯಂತ ಸ್ಥಿರವಾದ ಅತ್ಯಂತ ವಿಶ್ವಾಸಾರ್ಹ ಸೇವೆಯನ್ನು ಹೊಂದಿದ್ದೀರಿ ಇದು ಈಗ ದೇಶಾದ್ಯಂತ ಬಹಳ ಪ್ರಸಿದ್ಧವಾಗಿದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಸಹ ಸ್ವಲ್ಪ ವಿಭಿನ್ನ ವಿನ್ಯಾಸವನ್ನು ಬಳಸುತ್ತದೆ ಈಗ ಒಂದು ವಿಷಯ ನಿಸ್ಸಂಶಯವಾಗಿ ನಾವು ಸ್ವಯಂ ಸೇವಾ ತಂತ್ರಜ್ಞಾನವನ್ನು ಬಳಸುವಾಗಲೆಲ್ಲಾ ಬಳಕೆದಾರರಲ್ಲಿ ನೀವು ಅಭಿವೃದ್ಧಿಪಡಿಸಬೇಕಾದ ನಿರ್ದಿಷ್ಟ ಪ್ರಮಾಣದ ಸಾಮರ್ಥ್ಯವಿದೆ ಎಂದು ನಾವು ತಕ್ಷಣ ನೋಡುತ್ತೇವೆ ಆದ್ದರಿಂದ ಸ್ವಯಂ ಸೇವಾ ತಂತ್ರಜ್ಞಾನವನ್ನು ಸಕ್ರಿಯಗೊಳಿಸಲು ಗ್ರಾಹಕರ ಶಿಕ್ಷಣವು ಒಂದು ಪ್ರಮುಖ ಭಾಗವಾಗುತ್ತದೆ ಗ್ರಾಹಕರಿಗೆ ಕಿರಿಕಿರಿಯುಂಟುಮಾಡುವ ವಿಮಾನ ನಿಲ್ದಾಣದಲ್ಲಿ ದೀರ್ಘ ಸರತಿ ಸಾಲುಗಳ ಬದಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ವಿಮಾನಯಾನ ಕಡೆಯಿಂದ ವಿಮಾನ ನಿಲ್ದಾಣದ ಕಡೆಯಿಂದ ಸಾಕಷ್ಟು ಉದ್ಯೋಗಿಗಳನ್ನು ತೊಡಗಿಸಿಕೊಳ್ಳುತ್ತದೆ ಮತ್ತು ಕೆಲವು ಅನಿಶ್ಚಿತತೆಗಳನ್ನು ಪರಿಚಯಿಸುತ್ತದೆ ಸಮಯಕ್ಕೆ ಸರಿಯಾಗಿ ಆಗಮನ ಮತ್ತು ವಿಮಾನಗಳ ನಿರ್ಗಮನ ಎಲ್ಲಾ ಮಿತಿಗೊಳಿಸಲು ಸ್ವಯಂತಪಾಸಣೆ ಅಥವಾ ವೆಬ್ ತಪಾಸಣೆ ಅಥವಾ ದೂರವಾಣಿ ತಪಾಸಣೆ ಅಥವಾ ಒಂದು ಸಂಯೋಜನೆ ತಂತ್ರಜ್ಞಾನಗಳನ್ನು ಹೆಚ್ಚು ಹೆಚ್ಚು ಬಳಕೆಯಿಂದ ಆದ್ದರಿಂದ ಇವುಗಳು ಪುನರಾವರ್ತನೀಯ ಪ್ರಮಾಣಿತ ಉತ್ತಮ ಗುಣಮಟ್ಟ ಉತ್ತಮ ಗುಣಮಟ್ಟದ ಸೇವಾ ವ್ಯವಸ್ಥೆಯಿಂದ ಪ್ರತಿಕ್ರಿಯೆ ನೀಡಲು ಕಾರಣವಾಗಬಹುದು ಮತ್ತು ಅದಕ್ಕಾಗಿಯೇ ನಾವು ಎಲ್ಲಾ ಎಲ್ಲ ಸೇವಾ ಪ್ರಕ್ರಿಯೆಗಳಲ್ಲಿ ಈ ಎಸ್ಎಸ್ಟಿ ನಿದರ್ಶನಗಳನ್ನು ಹೆಚ್ಚು ಹೆಚ್ಚು ನಿಯೋಜಿಸುತ್ತಿದ್ದೇವೆ ಆದ್ದರಿಂದ ಯುರೋಪಿನಾದ್ಯಂತದ ರೆಸ್ಟೋರೆಂಟ್ಗಳಲ್ಲಿಯೂ ಸಹ ಈಗ ಎಸ್ಎಸ್ಟಿಯ ಸಾಕಷ್ಟು ಜನಪ್ರಿಯ ನಿಯೋಜನೆಯು ಟೇಬಲ್ ಸ್ವತಃ ಒಂದು ಭಾಗವನ್ನು ಹೊಂದಿದೆ ಅಲ್ಲಿ ಟಚ್ ಪ್ಯಾಡ್ ಟ್ಯಾಬ್ಲೆಟ್ ಅನ್ನು ಸ್ಥಾಪಿಸಲಾಗಿದೆ ಅಲ್ಲಿ ಎಲ್ಲಾ ವಿಭಿನ್ನ ಮೆನು ವಸ್ತುಗಳನ್ನು ದಿನದ ನವೀಕರಣಗಳೊಂದಿಗೆ ತೋರಿಸಲಾಗುತ್ತದೆ ಇಂದು ವಿಶೇಷ ಮೆನುವನ್ನು ತೋರಿಸಲಾಗುತ್ತದೆ ಅದರ ಎಲ್ಲಾ ಪದಾರ್ಥಗಳು ಆ ನಿರ್ದಿಷ್ಟ ಖಾದ್ಯದ ಬಗ್ಗೆ ಎಲ್ಲಾ ವಿವರಗಳು ನಿಮ್ಮ ಟೇಬಲ್ನಿಂದ ನೀವು ನಿಜವಾಗಿಯೂ ವಿವಿಧ ಭಾಷೆಗಳಲ್ಲಿ ಹುಡುಕಬಹುದು ಮತ್ತು ಈ ಸ್ವಯಂ ಸೇವಾ ಟ್ಯಾಬ್ಲೆಟ್ ಮತ್ತು ಟೇಬಲ್ ಟಾಪ್ ಮೂಲಕ ನಿಮ್ಮ ಟೇಬಲ್ನಲ್ಲಿ ನೀವು ಆಯ್ಕೆ ಮಾಡಬಹುದು ಅದು ಟ್ಯಾಬ್ಲೆಟ್ನೊಂದಿಗೆ ಸಂಯೋಜನೆಗೊಳ್ಳುತ್ತದೆ ಮತ್ತು ಆದೇಶವು ಬ್ಯಾಕೆಂಡ್ ಅನ್ನು ತಲುಪುತ್ತದೆ ಮತ್ತು ನಂತರ ನೀವು ಹೋಗಿ ಅದನ್ನು ವಿತರಣಾ ಕೌಂಟರ್ನಿಂದ ಸಂಗ್ರಹಿಸಬಹುದು ಅಥವಾ ಅದನ್ನು ನೀಡಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಜನಸಂಖ್ಯೆಯಲ್ಲಿ ವೈಯಕ್ತಿಕ ಸೇವೆಯ ಕೊರತೆಯಿಂದಾಗಿ ಕಡಿಮೆ ಜನಸಂಖ್ಯೆಯ ದೇಶಗಳಾದ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಮತ್ತು ನಾರ್ವೆ ಹೆಚ್ಚು ಹೆಚ್ಚು ರೆಸ್ಟೋರೆಂಟ್ಗಳು ವಿವಿಧ ರೀತಿಯ ಎಸ್ಎಸ್ಟಿ ಸೌಲಭ್ಯಗಳನ್ನು ಮತ್ತು ಸ್ವಯಂ ಸೇವೆಯನ್ನು ಬಳಸುತ್ತಿವೆ ಮತ್ತು ಇನ್ನೂ ಜನರು ಒಳ್ಳೆಯದನ್ನು ಅನುಭವಿಸುತ್ತಾರೆ ಅವರು ಸೇವಾ ವ್ಯವಸ್ಥೆಯಿಂದ ಉನ್ನತ ಮಟ್ಟದ ವಿಶ್ವಾಸಾರ್ಹ ಪ್ರತಿಕ್ರಿಯೆಯನ್ನು ಪಡೆಯುತ್ತಾರೆ ಆದ್ದರಿಂದ ಇಲ್ಲಿ ಒಂದು ಬಿಂದುವನ್ನು ಮಾಡಬಹುದು ಅದು ಎಸ್ಎಸ್ಟಿ ಅಥವಾ ಸ್ವಯಂ ಸೇವಾ ತಂತ್ರಜ್ಞಾನ ವ್ಯವಸ್ಥೆಗಳು ನಾವು ಸ್ಥಿರ ಪ್ರತಿಕ್ರಿಯೆ ವ್ಯವಸ್ಥೆಗಳು ಅಥವಾ ಪ್ರೋಗ್ರಾಂ ಪ್ರತಿಕ್ರಿಯೆ ವ್ಯವಸ್ಥೆ ಎಂದು ಕರೆಯಬಹುದು ಆದ್ದರಿಂದ ಟೋಲ್ ಗೇಟ್ ಅನ್ನು ವಿವಿಧ ರೀತಿಯಲ್ಲಿ ಹೇಳುವಂತಹ ಸ್ಥಿರ ಪ್ರತಿಕ್ರಿಯೆ ವ್ಯವಸ್ಥೆಯು ಈಗ ಸ್ವಯಂಚಾಲಿತವಾಗಿದೆ ಆದ್ದರಿಂದ ನೀವು ಒಬ್ಬ ವ್ಯಕ್ತಿಗೆ ಹೋಗಿ ಪಾವತಿಸಬೇಕಾಗಿಲ್ಲ ನೀವು ಅಗತ್ಯವಿರುವ ಕೆಲವು ನಾಣ್ಯಗಳನ್ನು ಎಸೆಯುತ್ತೀರಿ ಮತ್ತು ಗೇಟ್ ಸ್ವಯಂಚಾಲಿತವಾಗಿ ತೆರೆಯುತ್ತದೆ ಮತ್ತು ನೀವು ಅದರ ಮೂಲಕ ಓಡುತ್ತೀರಿ ವಾಹನ ನಿಲುಗಡೆ ಸ್ಥಳಗಳು ಸಹ ಈಗ ಇವೆ ನೀವು ಪ್ರವೇಶಿಸುವಾಗ ನೀವು ಟಿಕೆಟ್ ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಹೊರಗೆ ಹೋಗುವಾಗ ನೀವು ಟಿಕೆಟ್ ಅನ್ನು ಮತ್ತೊಂದು ಯಂತ್ರದಲ್ಲಿ ಸೇರಿಸುತ್ತೀರಿ ನೀವು ಎಷ್ಟು ಪಾವತಿಸಬೇಕೆಂದು ಇದು ತೋರಿಸುತ್ತದೆ ನೀವು ನಾಣ್ಯಗಳನ್ನು ಸ್ಲಾಟ್ ಮೂಲಕ ಇರಿಸಿ ಮತ್ತು ಗೇಟ್ ತೆರೆಯುತ್ತದೆ ಈಗ ಇವುಗಳು ನಾವು ಎಸ್ಎಸ್ಟಿ ಎಂದು ಕರೆಯುವ ಸ್ಥಿರ ಪ್ರತಿಕ್ರಿಯೆ ಆದರೆ ಅಥವಾ ಸ್ಥಿರ ಅನುಕ್ರಮ ಆದರೆ ವೇರಿಯಬಲ್ ಸೀಕ್ವೆನ್ಸ್ ಇರಬಹುದು ಮತ್ತು ವೇರಿಯಬಲ್ ಸೀಕ್ವೆನ್ಸ್ ನಿದರ್ಶನಗಳು ಸ್ವಯಂ ತಪಾಸಣೆ ಅಥವಾ ಎಟಿಎಂನಂತೆ ಇವೆಲ್ಲವೂ ಮಾರ್ಪುಕ ಅನುಕ್ರಮ ಏಕೆಂದರೆ ವಿಭಿನ್ನ ಜನರಿಗೆ ವಿಭಿನ್ನ ಅಗತ್ಯಗಳಿವೆ ಯಾರಾದರೂ ತಮ್ಮ ಸಮತೋಲನವನ್ನು ಪರಿಶೀಲಿಸಲು ಬಯಸಬಹುದು ಯಾರಾದರೂ ಸಮತೋಲನವನ್ನು ಪರಿಶೀಲಿಸಲು ಬಯಸಬಹುದು ಮತ್ತು ಸ್ವಲ್ಪ ಹಣವನ್ನು ಸೆಳೆಯಬಹುದು ನಿಗದಿತ ಮೊತ್ತವನ್ನು ಪಟ್ಟಿ ಮಾಡಲಾದ ತ್ವರಿತ ವೇತನ ಸೌಲಭ್ಯವನ್ನು ಯಾರಾದರೂ ಬಳಸಬಹುದು ಯಾರಾದರೂ ನಿರ್ದಿಷ್ಟ ಮೊತ್ತವನ್ನು ಹೊಂದಿರಬಹುದು ಅದು ಹೊರಗಿದೆ ಆದ್ದರಿಂದ ನೀವು 15400 ರೂಪಾಯಿಗಳನ್ನು ಸೆಳೆಯಲು ಬಯಸಿದರೆ ನಿಮಗೆ ತ್ವರಿತ ಪಾವತಿಯನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಆದರೆ ಈ ಎಲ್ಲಾ ವೇರಿಯಬಲ್ ಪ್ರತಿಕ್ರಿಯೆಗಳು ಎಟಿಎಂ ವ್ಯವಸ್ಥೆಯಿಂದ ಲಭ್ಯವಿದೆ ಸ್ವಯಂ ತಪಾಸಣೆ ಯಾರಾದರೂ ಎರಡು ವಿಮಾನಗಳನ್ನು ಸಂಯೋಗದೊಂದಿಗೆ ಪರಿಶೀಲಿಸಲು ಬಯಸಬಹುದು ಅಥವಾ ಯಾರಾದರೂ ಕೇವಲ ಒಂದು ವಿಮಾನಕ್ಕಾಗಿ ಪರಿಶೀಲಿಸುತ್ತಿರಬಹುದು ಯಾರಾದರೂ ಸಾಮಾನು ಸರಂಜಾಮುಗಳಲ್ಲಿ ಯಾವುದೇ ಪರಿಶೀಲನೆ ಇಲ್ಲದೆ ಪರಿಶೀಲಿಸಬಹುದು ಯಾರಾದರೂ ಸಾಮಾನು ಸರಂಜಾಮುಗಳನ್ನು ಪರಿಶೀಲಿಸಲು ಬಯಸಬಹುದು ಆದ್ದರಿಂದ ಇವುಗಳನ್ನು ವೇರಿಯಬಲ್ ಸೀಕ್ವೆನ್ಸ್ ಸೆಲ್ಫ್ ಸರ್ವಿಸ್ ಟೆಕ್ನಾಲಜಿ ಸಿಸ್ಟಮ್ಸ್ ಎಂದು ಕರೆಯಲಾಗುತ್ತದೆ ಮೂಲಭೂತವಾಗಿ ಎಸ್ಎಸ್ಟಿ ಆದ್ದರಿಂದ ಗ್ರಾಹಕರು ಉದ್ಯೋಗಿಯ ಭಾಗಶಃ ಭಾಗವನ್ನು ವಹಿಸುತ್ತಾರೆ ಎಂದರ್ಥ ಈಗ ಉದ್ಯೋಗಿಯಾಗಿ ನಾವು ವಿವರವಾಗಿ ಚರ್ಚಿಸಿದ್ದೇವೆ ಮತ್ತು ಸೇವೆಯಲ್ಲಿನ ಜನರ ಸಮಸ್ಯೆಗಳನ್ನು ನಾವು ನೋಡಿದಾಗ ಸೇವೆಯ ಉತ್ಪಾದಕತೆ ಮತ್ತು ಗುಣಮಟ್ಟವು ಸೇವಾ ಸಿಬ್ಬಂದಿಗಳ ಮೇಲೆ ಸಾಕಷ್ಟು ಅವಲಂಬಿತವಾಗಿರುತ್ತದೆ ಅದಕ್ಕಾಗಿಯೇ ಕೆಲವೊಮ್ಮೆ ಜನರು ತೃಪ್ತಿಕರ ಗ್ರಾಹಕರನ್ನು ಮಾತ್ರ ರಚಿಸಬಹುದು ಎಂದು ಹೇಳುತ್ತಾರೆ ತೃಪ್ತಿಕರ ನೌಕರರಿಂದ ಮತ್ತು ನಂತರದ ಅಧಿವೇಶನದಲ್ಲಿ ಈ ಎಲ್ಲ ಜನರ ನಿರ್ವಹಣಾ ಸಮಸ್ಯೆಗಳು ಮತ್ತು ಸೇವಾ ಉದ್ಯಮದಲ್ಲಿನ ನಿರ್ದಿಷ್ಟ ಸವಾಲುಗಳನ್ನು ನಾವು ನೋಡುತ್ತೇವೆ ಆದರೆ ಗ್ರಾಹಕರು ಸೇವಾ ನೌಕರರು ಉತ್ಪಾದಕತೆಯ ಮೇಲೆ ಪ್ರಭಾವ ಬೀರಬಹುದಾದರೆ ಸೇವೆಯ ಗುಣಮಟ್ಟ ಮತ್ತು ಫಲಿತಾಂಶದ ಮೇಲೆ ಪ್ರಭಾವ ಬೀರಬಹುದಾದರೆ ಗ್ರಾಹಕರು ಕಾರ್ಯವನ್ನು ಸರಿಯಾಗಿ ಮಾಡಲು ಸಮರ್ಥರಾಗಬೇಕು ಮತ್ತು ನಾವು ಚರ್ಚಿಸುತ್ತಿರುವಂತೆ ಈ ರೇಖಾಚಿತ್ರದಿಂದ ಇದು ಸ್ಪಷ್ಟವಾಗುತ್ತದೆ ಆದ್ದರಿಂದ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಎಟಿಎಂ ಅನ್ನು ನಿಯೋಜಿಸಲು ಬಯಸಿದರೆ ಅಲ್ಲಿ ಪುರುಷರು ಮಹಿಳೆಯರು ಸುಲಭವಾಗಿ ಬಳಸಬಹುದು ನಿಸ್ಸಂಶಯವಾಗಿ ನೀವು ಎಟಿಎಂ ಬಳಕೆಯನ್ನು ಸಾಧ್ಯವಾದಷ್ಟು ಸ್ನೇಹಪರವಾಗಿ ಮಾಡಬೇಕು ಮತ್ತು ಅದನ್ನು ಸರಿಯಾಗಿ ಬಳಸಲು ಗ್ರಾಹಕರಿಗೆ ಕೆಲವು ತರಬೇತಿಯನ್ನು ನೀಡುತ್ತದೆ ಆದ್ದರಿಂದ ಈ ಸಾಮರ್ಥ್ಯವು ಮುಖ್ಯವಾಗಿದೆ ಮತ್ತು ನಿಸ್ಸಂಶಯವಾಗಿ ಸಂತೋಷದ ನಿರಂತರ ಪ್ರಜ್ಞೆ ಅಥವಾ ಕನಿಷ್ಠ ಮಟ್ಟದ ತೃಪ್ತಿ ಇರಬೇಕು ಆದ್ದರಿಂದ ನಾನು ಉಳಿಯುವ ಸಂಬಂಧ ಮತ್ತು ಎರಡೂ ಪಕ್ಷಗಳು ಸಹಕರಿಸಬಹುದು ಆದ್ದರಿಂದ ನೀವು ಯಂತ್ರವನ್ನು ಕ್ಲಿಕ್ ಮಾಡುವುದನ್ನು ಪ್ರಾರಂಭಿಸುವುದಿಲ್ಲ ಬದಲಿಗೆ ನೀವು ಯಂತ್ರದಲ್ಲಿ ಕಂಪನಿಯನ್ನು ಆನಂದಿಸುತ್ತೀರಿ ಮತ್ತು ಅಂದರೆ ಬಳಕೆದಾರ ಇಂಟರ್ಫೇಸ್ ವಿನ್ಯಾಸದಲ್ಲಿ ಸಾಕಷ್ಟು ಸವಾಲುಗಳಿವೆ ಆದ್ದರಿಂದ ಈ ಮ್ಯಾನ್ ಮೆಷಿನ್ ಇಂಟರ್ಫೇಸ್ ವಿನ್ಯಾಸವು ಈಗ ತಂತ್ರಜ್ಞಾನ ಶಕ್ತಗೊಂಡ ಸೇವೆಯ ಡೊಮೇನ್ನಲ್ಲಿ ಅಧ್ಯಯನ ಮತ್ತು ಸಂಶೋಧನಾ ಕ್ಷೇತ್ರವಾಗಿ ಬಹಳ ಆಸಕ್ತಿದಾಯಕವಾಗಿದೆ ಆದ್ದರಿಂದ ಎಸ್ಎಸ್ಟಿಯು ಗ್ರಾಹಕರ ಪಾಲ್ಗೊಳ್ಳುವಿಕೆಯ ಅಂತಿಮ ಸ್ವರೂಪವನ್ನು ಅವರು ನಿರ್ದಿಷ್ಟ ಭಾಗವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಹೆಚ್ಚು ಹೆಚ್ಚು ಮಾಹಿತಿ ಆಧಾರಿತ ಸೇವೆಗಳು ಈಗ ಹೆಚ್ಚು ಹೆಚ್ಚು ಎಸ್ಎಸ್ಟಿಯನ್ನು ಬಳಸುತ್ತಿವೆ ಆದ್ದರಿಂದ ಉದಾಹರಣೆಗೆ ತೀರಾ ಇತ್ತೀಚಿನವರೆಗೂ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಪ್ರಸ್ತುತ ಬ್ಯಾಲೆನ್ಸ್ ಅನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಜನರು ಬ್ಯಾಂಕಿಗೆ ಹೋಗಿ ಸಾಲಿನಲ್ಲಿ ನಿಂತು ಅವರ ಪಾಸ್ಬುಕ್ ಅನ್ನು ನವೀಕರಿಸುತ್ತಾರೆ ಈ ದಿನಗಳಲ್ಲಿ ನೀವು ಕರೆ ಮಾಡಬಹುದು ಮತ್ತು ಪಾಸ್ವರ್ಡ್ಗಳು ಮತ್ತು ಇತ್ಯಾದಿಗಳ ಸುರಕ್ಷಿತ ವ್ಯವಸ್ಥೆಯ ಮೂಲಕ ಮತ್ತು ನೀವು ಪ್ರವೇಶಿಸಬಹುದು ನಿಮ್ಮ ದೂರವಾಣಿಯೊಂದಿಗೆ ಸಂವಹನ ನಡೆಸುವ ಸಮತೋಲನ ಮಾಹಿತಿಯಾಗಿದೆ ಆದರೆ ಸಹಜವಾಗಿ ಹಿಂಭಾಗದ ಕೊನೆಯಲ್ಲಿ ಬ್ಯಾಂಕಿನ ಕಂಪ್ಯೂಟರ್ ಇದೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ಇವುಗಳನ್ನು ಐವಿಆರ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಇಂಟರ್ಯಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಈಗ ಬ್ಯಾಂಕುಗಳು ಮೊಬೈಲ್ ದೂರವಾಣಿ ಕಂಪನಿಗಳ ಗ್ರಾಹಕ ಸೇವಾ ವಿಭಾಗಗಳು ಮತ್ತು ಇತರ ಹಲವಾರು ಸೇವೆಗಳಿಂದ ವ್ಯಾಪಕವಾಗಿ ಬಳಸುತ್ತಿದೆ ಆದ್ದರಿಂದ ವಹಿವಾಟಿನ ಆಧಾರವು ಎಲ್ಲಿದ್ದರೂ ಎಸ್ಎಸ್ಟಿಯನ್ನು ಉತ್ತಮವಾಗಿ ನಿಯೋಜಿಸಬಹುದೆಂದು ಭಾವಿಸೋಣ ಉದಾಹರಣೆಗೆ ಕೆಲವು ಪ್ರಾಯೋಗಿಕ ಸೇವೆಗಳನ್ನು ಉದಾಹರಣೆಗೆ ಕಾಲು ಮಸಾಜ್ ಅಥವಾ ದೀರ್ಘ ಹಾರಾಟದ ನಂತರ ದಣಿದ ಪ್ರಯಾಣಿಕರಿಗೆ ಬ್ಯಾಕ್ ಮಸಾಜ್ ಮತ್ತು ಈಗ ಎಸ್ಎಸ್ಟಿಯಾಗಿ ಲಭ್ಯವಿದೆ ನೀವು ಕೇವಲ ಒಂದು ಕೆಲವು ನಾಣ್ಯಗಳು ಮತ್ತು ನೀವು ವಿಶೇಷ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೀರಿ ಮತ್ತು ನೀವು ಮೆನುವನ್ನು ಆಯ್ಕೆ ಮಾಡಬಹುದು ಮತ್ತು ನಿಮಗೆ ಬೇಕಾದ ರೀತಿಯ ಮಸಾಜ್ ಅನ್ನು ನೀವು ಪಡೆಯಬಹುದು ಆದರೆ ಎಸ್ಎಸ್ಟಿಯ ಅನಾನುಕೂಲತೆಗಳಿವೆ ಅದು ಸಮಯ ಮತ್ತು ವೆಚ್ಚ ಉಳಿತಾಯ ಅಥವಾ ನಮ್ಯತೆ ಅಥವಾ ಅನುಕೂಲತೆಯಂತಹ ಎಲ್ಲಾ ಪ್ರಯೋಜನವಲ್ಲ ಏಕೆಂದರೆ ಮಧ್ಯರಾತ್ರಿಯ ಸಮಯದಲ್ಲಿಯೂ ಸಹ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೀವು ಕೇಳಬಹುದು ಅದು ಸಾಮಾನ್ಯವಾಗಿ ನೀವು ಮಾನವ ಸೇವಾ ವಾತಾವರಣದಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಆದರೆ ಇತ್ತೀಚಿನವರೆಗೂ ಭದ್ರತೆಗೆ ಸಂಬಂಧಿಸಿದ ಆತಂಕಗಳು ಮತ್ತು ಒತ್ತಡಗಳು ಇರುವುದರಿಂದ ಅನಾನುಕೂಲತೆಗಳಿವೆ ಈ ಕೆಲವು ಡಬಲ್ ಪರಿಶೀಲನಾ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಪರಿಚಯಿಸುವವರೆಗೂ ಜನರು ಟೆಲಿ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಬಳಸಲು ಹಿಂಜರಿಯುತ್ತಾರೆ ಅವರು ಗೌಪ್ಯವಾಗಿರುತ್ತಾರೆ ಎಂಬ ಭಯದಿಂದ ಅದು ರಾಜಿ ಆಗುತ್ತದೆ ಅಥವಾ ಬೇರೊಬ್ಬರು ನಾವು ಖಾತೆಗೆ ಹ್ಯಾಕ್ ಮಾಡಲು ಮತ್ತು ಅವರ ಹಣವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತದೆ ಸೆಕ್ಯುರಿಟೀಸ್ ಸಿಸ್ಟಮ್ಸ್ ಮತ್ತು ಚೆಕಿಂಗ್ ಸಿಸ್ಟಮ್ಸ್ checkings systems ಡಬಲ್ ವೆರಿಫಿಕೇಶನ್ ಸಿಸ್ಟಮ್ ಮತ್ತು ಇನ್ನಿತರ ಉತ್ತಮ ಬಳಕೆಯಿಂದ ಆ ಸಾಧ್ಯತೆಗಳನ್ನು ಬಹಳವಾಗಿ ಕಡಿಮೆ ಮಾಡಲಾಗಿದೆ ಆದರೆ ಎಸ್ಎಸ್ಟಿಯನ್ನು ನಿಯೋಜಿಸುವಾಗ ಪರಿಗಣಿಸಬೇಕಾದ ಅಂಶವೆಂದರೆ ಗ್ರಾಹಕರ ಕಡೆಯಿಂದ ಆತಂಕ ಮತ್ತು ಒತ್ತಡದ ಎತ್ತರ ಮತ್ತು ಮಟ್ಟ ಇರುತ್ತದೆ ಮತ್ತು ಆದ್ದರಿಂದ ನೀವು ಅದನ್ನು ನಿಯೋಜನೆ ಕಾರ್ಯತಂತ್ರಕ್ಕೆ ವಿನ್ಯಾಸಗೊಳಿಸಬೇಕು ಕೆಲವು ಸೇವೆಗಳನ್ನು ಸಾಮಾಜಿಕವಾಗಿ ಕಾಣಬಹುದು ಅನುಭವಗಳು ಮತ್ತು ಆದ್ದರಿಂದ ಜನರು ಜನರೊಂದಿಗೆ ವ್ಯವಹರಿಸಲು ಬಯಸುತ್ತಾರೆ ಹಾಗಾಗಿ ಎಟಿಎಂ ನಿಯೋಜಿಸಲ್ಪಟ್ಟಾಗ ಅನೇಕ ಬ್ಯಾಂಕ್ ಶಾಖೆಗಳಲ್ಲಿ ಅವರು ಭಾರತದಲ್ಲಿ ಹೇಳುವವರ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಎಂದು ನನಗೆ ತಿಳಿದಿದೆ ಆದರೆ ಕೆಲವು ನಗರ ಪ್ರದೇಶಗಳಲ್ಲಿ ಸಾಕಷ್ಟು ನಿವೃತ್ತ ಜನರನ್ನು ಹೊಂದಿರುವ colonies ಮತ್ತು ಹಿರಿಯ ನಾಗರಿಕರಿಗಾಗಿ ಈಗ ಬ್ಯಾಂಕುಗಳು ನಿಖರವಾಗಿ ಹೇಳುವವರನ್ನು ಹಿಂದಿರುಗಿಸಿಲ್ಲ ಆದರೆ ಸಂಬಂಧದ ಕಾರ್ಯನಿರ್ವಾಹಕರಂತೆ ಏಕೆಂದರೆ ಕೆಲವೊಮ್ಮೆ ಅವರು ಇತರ ಮಾನವರೊಂದಿಗೆ ಸಂವಹನ ನಡೆಸಲು ಇಷ್ಟಪಡುವ ಈ ಪ್ರೊಫೈಲ್ನ ಗ್ರಾಹಕರು ತಮ್ಮ ಬ್ಯಾಂಕಿಂಗ್ ಮಾಡುವಾಗ ಕೆಲವು ಚಿಟ್ ಚಾಟ್ ಹೊಂದಿದ್ದಾರೆ ಮತ್ತು ಆದ್ದರಿಂದ ಎಸ್ಎಸ್ಟಿಯಲ್ಲಿ ಈ ಸಂಬಂಧದ ಕಾರ್ಯನಿರ್ವಾಹಕರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈಗ ಮತ್ತೆ ಪರಿಚಯಿಸಲಾಗಿದೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಎಸ್ಎಸ್ಟಿಯನ್ನು ನಿಯೋಜಿಸಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸುವ ಮೊದಲು ನಾವು ಸಿಸ್ಟಮ್ ಅನ್ನು ವಿಶ್ವಾಸಾರ್ಹವಾಗಿ ಕೆಲಸ ಮಾಡುವ ಈ ಸರಳ ಪ್ರಶ್ನೆಗಳನ್ನು ಪರಿಶೀಲಿಸಬೇಕು ಪ್ರತಿಕ್ರಿಯೆ ಮತ್ತೆ ಮತ್ತೆ ಆಗುತ್ತದೆ ಎಸ್ಎಸ್ಟಿ ಉತ್ತಮವಾಗಿದೆ ಪರಸ್ಪರ ಪರ್ಯಾಯಗಳು ಈಗ ಇಲ್ಲಿ ನಾವು ಸಾಮಾಜಿಕ ಆರ್ಥಿಕ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಮಾನವ ಕೋನವನ್ನು ಮರೆಯಬಾರದು ಆದ್ದರಿಂದ ಆರ್ಥಿಕವಾಗಿ ಇದು ಆಟೋ ಯಂತ್ರಕ್ಕೆ ಪರಿವರ್ತನೆಗೊಳ್ಳಲು ಪ್ರಯೋಜನಕಾರಿಯಾಗಬಹುದು ಆದರೆ ಇದು ಗ್ರಾಹಕರ ಮನಸ್ಸಿನಲ್ಲಿ ಸ್ವಲ್ಪ ಮೂಕ ಕಿರಿಕಿರಿಯನ್ನು ಉಂಟುಮಾಡಬಹುದು ಮತ್ತು ಆದ್ದರಿಂದ ನೀವು ಸಮೀಕರಣದ ಎರಡೂ ಬದಿಗಳನ್ನು ನೋಡಬೇಕಾಗಿದೆ ಮತ್ತು ಮುಖ್ಯವಾಗಿ ನಾವು ಎಸ್ಎಸ್ಟಿ ಬಳಸುವಾಗ ಚೇತರಿಕೆ ವ್ಯವಸ್ಥೆಯನ್ನು ಹೊಂದಿರಬೇಕು ಆದ್ದರಿಂದ ಸಿಸ್ಟಮ್ ವಿಫಲವಾದರೆ ಚೇತರಿಸಿಕೊಳ್ಳುವ ಸಾಧ್ಯತೆಯಿದೆ ಆದ್ದರಿಂದ ಅದು ಎಸ್ಎಸ್ಟಿ ಬಗ್ಗೆ ಈ ಅಧಿವೇಶನವು ಈ ವಿವರಗಳ ಸ್ಲೈಡ್ನೊಂದಿಗೆ ಕೊನೆಗೊಳ್ಳುತ್ತದೆ ಅದು ನಿಮಗೆ ತೋರಿಸುತ್ತದೆ ಸಂಸ್ಥೆಗಳಲ್ಲಿ ಸಾಂಪ್ರದಾಯಿಕ ಮಾರ್ಗ ಮೌಲ್ಯವನ್ನು ರಚಿಸಲಾಗಿದೆ ಆದ್ದರಿಂದ ನಾವು ಈ ಸಂಸ್ಥೆಯನ್ನು ಮಧ್ಯದಲ್ಲಿ ಹೊಂದಿದ್ದೇವೆ ಪೂರೈಕೆದಾರರಿಂದ ಸಂಸ್ಥೆಗೆ ಒಳಹರಿವುಗಳಿವೆ ನಂತರ ಅವುಗಳನ್ನು ಪ್ರಕ್ರಿಯೆ ಕಾರ್ಯಾಚರಣೆಗಳು ಮತ್ತು ನಂತರ ಮಾರ್ಕೆಟಿಂಗ್ ಚಾನೆಲ್ ಮೂಲಕ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಇದು ಪೂರೈಕೆ ಸರಪಳಿ ಮತ್ತು ಇದು ನೀವು ತಲುಪುವ ವಿತರಣಾ ಸರಪಳಿ ಗ್ರಾಹಕ ಆದ್ದರಿಂದ ನೀವು ನೋಡುವಂತೆ ಅದು ಸಂಸ್ಥೆ ಮತ್ತು ಗ್ರಾಹಕರ ನಡುವಿನ ಸ್ಪಷ್ಟ ವ್ಯತ್ಯಾಸವಾಗಿದೆ ಆದ್ದರಿಂದ ನಾವು ಹೇಳಿದಂತೆ ಟೇಬಲ್ ವರ್ಗಾವಣೆಯಾದ್ಯಂತ ಒಂದು ಬೇಡಿಕೆಯಿದೆ ಇದರರ್ಥ ನಾವು ಮತ್ತು ಅವರು ವಿಭಜಿಸುವ ಒಂದು ರೀತಿಯಿದೆ ಈಗ ನಾನು ಈ ಬಾರಿ ಹಲವಾರು ಬಾರಿ ಹೊರಗುಳಿದಿದ್ದೇನೆ ಮತ್ತು ಅದರ ವಿಭಿನ್ನ ಅಂಶಗಳನ್ನು ವಿವರಿಸುತ್ತೇನೆ ಮತ್ತು ಮುಂದಿನ ಅಧಿವೇಶನದಲ್ಲಿ ಈ ತರ್ಕವನ್ನು ನಾವು ತೆಗೆದುಕೊಳ್ಳಲಿದ್ದೇವೆ ಈ ತಡೆಗೋಡೆಯನ್ನು ನಾವು ಕರಗಿಸಲು ಬಯಸುವ ಹೊಸ ತರ್ಕ ಗ್ರಾಹಕರು ಇರಬೇಕೆಂದು ನಾವು ಬಯಸುವುದಿಲ್ಲ ನಿಷ್ಕ್ರಿಯ ಗ್ರಾಹಕರು ಪ್ರಕ್ರಿಯೆಯ ಭಾಗವಾಗಬೇಕೆಂದು ನಾವು ಬಯಸುತ್ತೇವೆ ಮತ್ತು ಅನೇಕ ವ್ಯವಹಾರಗಳಲ್ಲಿ ಆ ಸೇವಾ ಆಧಾರಿತ ತತ್ತ್ವಶಾಸ್ತ್ರದೊಂದಿಗೆ ಇಂದಿನ ಜಗತ್ತಿನಲ್ಲಿ ನಾವು ಈ ಗ್ರಾಹಕರನ್ನು ಸಹ ಸೃಷ್ಟಿಕರ್ತನಾಗಿ ಸಾಕಷ್ಟು ಪ್ರಯೋಜನಗಳನ್ನು ತರುತ್ತಿದ್ದೇವೆ ಮತ್ತು ಮುಂದಿನ ಅಧಿವೇಶನದಲ್ಲಿ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ ಧನ್ಯವಾದಗಳು